ಎಲ್ಲರಿಗೂ ನಮಸ್ಕಾರ ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿ ನಿರ್ಮಿಸಿ ಕುರಿತು ಉಪನ್ಯಾಸ ಸರಣಿಗೆ ಸುಸ್ವಾಗತ ಈ ಉಪನ್ಯಾಸವು ಮುಂಬೈ ಭಾರತ ಮತ್ತು ಘಾನಾದಿಂದ ಒಳನೋಟಗಳನ್ನು ಪಡೆಯುವ ಮೂಲಕ ವಿಪತ್ತು ಅಪಾಯದ ಆಡಳಿತದಲ್ಲಿ ಭಾಗವಹಿಸುವಿಕೆಯ ಮೇಲೆ ಕೇಂದ್ರೀಕರಿಸುತ್ತದೆ ವಿಪತ್ತು ಅಪಾಯದ ಆಡಳಿತದಲ್ಲಿ ಸಮುದಾಯದ ಭಾಗವಹಿಸುವಿಕೆ ನಿಜವಾಗಿಯೂ ಒಂದು ಪ್ರಮುಖ ಅಂಶವಾಗಿದೆ ಎಂದು ನಾವು ಈಗಾಗಲೇ ಹೇಳಿದ್ದೇವೆ ನಾವು ನಮ್ಮ ಹಿಂದಿನ ಸ್ಲೈಡ್ಗಳಲ್ಲಿ ಹಿಂದಿನ ಪ್ರಸ್ತುತಿಗಳಲ್ಲಿ ಇದರ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ನಮಗೆ ಕೆಲವು ಚೌಕಟ್ಟುಗಳ ಅಗತ್ಯವಿದೆ ಮತ್ತು ಆ ಚೌಕಟ್ಟನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು ಒಂದು ಪ್ರಕ್ರಿಯೆಯ ಭಾಗ ಒಂದು ಫಲಿತಾಂಶದ ಭಾಗವಾಗಿದೆ ನಾವು ಅದರ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಅದರೊಂದಿಗೆ ನಾವು ಭಾಗವಹಿಸುವಿಕೆಯ ಸಮಗ್ರ ಚೌಕಟ್ಟಿನ ಈ ಅಸ್ಥಿರಗಳನ್ನು ಪಡೆಯಬಹುದು ಒಂದು ಪ್ರಕ್ರಿಯೆ ಇನ್ನೊಂದು ಬಲಭಾಗವು ಫಲಿತಾಂಶವಾಗಿದೆ ಇದು ಉತ್ತಮವಾಗಿದೆ ಎಂದು ನಾನು ಭಾವಿಸುತ್ತೇನೆ ಜನರು ಎಷ್ಟು ಪ್ರಮಾಣದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇದು ನಿಜವಾಗಿಯೂ ನಮಗೆ ವಿಪತ್ತು ಅಪಾಯ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತದೆ ವಿಪತ್ತು ಅಪಾಯ ನಿರ್ವಹಣೆ ಮತ್ತು ಸಮುದಾಯದ ಒಳಗೊಳ್ಳುವಿಕೆಯನ್ನು ಸುಧಾರಿಸಲು ಇದು ನಮಗೆ ಸಹಾಯಕಾರಿ ಸಾಧನವಾಗಿದೆ ಇದು ಮುಂಬೈ ಭಾರತದ ಆರ್ಥಿಕ ರಾಜಧಾನಿ ಇದು ಮುಂಬೈ ಸಮೀಪವಿರುವ ಧಾರಾವಿ ಪ್ರದೇಶದಲ್ಲಿ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ಗೆ ಮತ್ತು ಇದು ಮಿಥಿ ನದಿ ಮ್ಯಾಂಗ್ರೋವ್ ಕಾಡು ಮತ್ತು ಇದು ಬಾಂದ್ರ ಕುರ್ಲಾ ಮತ್ತು ಇದು ಧಾರಾವಿ ಪ್ರದೇಶಗಳು ಸರಿ ಇದು ನಮ್ಮ ಅಧ್ಯಯನವಾಗಿದೆ 2005 ರಲ್ಲಿ ಮುಂಬೈನಲ್ಲಿ ಒಂದು ದುರಂತ ಸಂಭವಿಸಿತು ಒಂದು ದಿನ ಸುಮಾರು 1000 ಮಿಲಿಮೀಟರ್ ಮಳೆ ಮತ್ತು ಇದು ನಗರವನ್ನು ಪಾರ್ಶ್ವವಾಯುವಿಗೆ ಒಳಪಡಿಸಿತು 60 ನಗರದ ಮೇಲೆ ಪರೋಕ್ಷವಾಗಿ ಅಥವಾ ನೇರವಾಗಿ ಪರಿಣಾಮ ಬೀರಿತು ಕೇವಲ ಒಂದು ದಿನದ ಪ್ರವಾಹ ಅಥವಾ 2 ದಿನಗಳ ಪ್ರವಾಹದಿಂದಾಗಿ ಸುಮಾರು 1000 ಜನರು ಸಾವನ್ನಪ್ಪಿದ್ದಾರೆ ಇದು ಧಾರಾವಿ ಪ್ರದೇಶಗಳ ಚಿತ್ರಗಳಲ್ಲಿ ಒಂದಾಗಿದೆ ಇದು ನಮ್ಮ ಸ್ಥಳವು ಹತ್ತಿರದಲ್ಲಿದೆ ಇದು ಮಹಾರಾಷ್ಟ್ರ ಇದು ಮುಂಬೈ ನೀವು ಮುಂಬೈ ಅನ್ನು ನೋಡಬಹುದು ಮತ್ತು ಇಲ್ಲಿ ನಮ್ಮ ಅಧ್ಯಯನ ಪ್ರದೇಶ ಧಾರಾವಿ ಇದು ವಿಹಾರ್ ಪೊವೈಗೆ ಬರುವ ಮಿಥಿ ನದಿ ಮತ್ತು ಇದು ಧಾರಾವಿ ಪ್ರದೇಶ ಮತ್ತು ಇದು ನಮ್ಮ ಅಧ್ಯಯನ ಪ್ರದೇಶ ಎರಡು ಅಧ್ಯಯನ ಕ್ಷೇತ್ರಗಳು ಮೂಲತಃ ಕಲಾಕಿಲಾ ಮತ್ತು ಧಾರಾವಿಯ ರಾಜೀವ್ ಗಾಂಧಿ ನಗರ ನೋಡಬಹುದು ಆದ್ದರಿಂದ ನೀವು ಇಲ್ಲಿ ಹೆಚ್ಚು ಸ್ಪಷ್ಟವಾಗಿ ನೋಡಬಹುದು ಮಿಥಿ ನದಿಯ ದಂಡೆಯ ಮೇಲಿನ ಪ್ರದೇಶವು ಮೊದಲು ಮ್ಯಾಂಗ್ರೋವ್ ಅರಣ್ಯವಾಗಿತ್ತು ಇವು 100 ಚದರ ಮೀಟರ್ ವಿಸ್ತೀರ್ಣದ ಪ್ರದೇಶವಾಗಿದೆ ಈ ಸಣ್ಣ ಸ್ಥಳದಲ್ಲಿ 25000 ಜನಸಂಖ್ಯೆ ಇದೆ ನಾವು ಅಲ್ಲಿ ಒಂದು ಯೋಜನೆಯನ್ನು ಹೊಂದಿದ್ದೇವೆ ಕ್ಯೋಟೋ ವಿಶ್ವವಿದ್ಯಾನಿಲಯದಿಂದ ಮೆಗಾಸಿಟಿ ಮುಂಬೈಗಾಗಿ ಒಂದು ಸಂಯೋಜಿತ ವಿಪತ್ತು ಅಪಾಯ ನಿರ್ವಹಣೆ ಜೊತೆಗೆ ಮುಂಬೈನ ಮುನ್ಸಿಪಲ್ ಕಾರ್ಪೊರೇಶನ್ ಮತ್ತು ಸ್ಕೂಲ್ ಆಫ್ ಪ್ಲಾನಿಂಗ್ ಮತ್ತು ಆರ್ಕಿಟೆಕ್ಚರ್ ಮತ್ತು JJ ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಶಿಯಲ್ ಸೈನ್ಸ್ ಮುಂತಾದ ಅನೇಕ ಸಂಸ್ಥೆಗಳ ಸಹಯೋಗದೊಂದಿಗೆ ನೋಡಬಹುದು ಅವರು ಸಮಗ್ರ ವಿಪತ್ತು ಅಪಾಯ ನಿರ್ವಹಣೆ ಮೆಗಾಸಿಟಿ ಮುಂಬೈಗಾಗಿ ಈ ಯೋಜನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ನಾವು ಒಂದು ವಾರ್ಡ್ G North ವಾರ್ಡ್ನಲ್ಲಿ ಒಂದು ಸಣ್ಣ ಕಚೇರಿಯನ್ನು ಸ್ಥಾಪಿಸಿದ್ದೇವೆ MCGM ಅಲ್ಲಿಂದ ಸಂಶೋಧನಾ ಕೇಂದ್ರವಾಗಿದೆ ಇದು ಟೈಮ್ಲೈನ್ ಎಂದು ಊಹಿಸಿ ನಾವು ಧಾರಾವಿಗೆ ಹೋಗಿ ಜನರನ್ನು ಮಾತನಾಡಿಸಲು ಪ್ರಾರಂಭಿಸಿದ್ದೇವೆ ನೀವು ಹೇಗಿದ್ದೀರಿ ಮತ್ತು ನಂತರ ನಾವು ಜನರೊಂದಿಗೆ ಬಾಂಧವ್ಯವನ್ನು ಬೆಳೆಸಲು ಪ್ರಾರಂಭಿಸಿದ್ದೇವೆ ಜನರು ಹಲೋ ಹೇಳುತ್ತಾರೆ ಅವರು ಅನೇಕ ಸಮಸ್ಯೆಗಳ ಬಗ್ಗೆ ಹೇಗೆ ಮಾತನಾಡುತ್ತಿದ್ದಾರೆ ಅವರು ತಮ್ಮ ಜೀವನೋಪಾಯದ ಸಮಸ್ಯೆಗಳು ಅವರ ಉದ್ಯೋಗ ಕುಟುಂಬದ ಸಮಸ್ಯೆಗಳು ವಸತಿ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸುತ್ತಾರೆ ನಮ್ಮಲ್ಲಿ ಯಾವುದೇ ಸ್ಥಳಗಳಿದ್ದರೂ ನಾವು ಟೀ ಸ್ಟಾಲ್ ಮತ್ತು ಜ್ಯೂಸ್ ಅಂಗಡಿಯಲ್ಲಿ ಮಾತನಾಡಿದ್ದೇವೆ ನಂತರ ಅವರು ಈ ಪ್ರದೇಶದಲ್ಲಿ ಪ್ರವಾಹ ಮತ್ತು ನೀರಿನ ಸಮಸ್ಯೆಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು ಮತ್ತು ನಾವು ನಿರಂತರ ಚರ್ಚೆಗಳನ್ನು ನಡೆಸಿದ್ದೇವೆ ಮತ್ತು ನಾವು ನಿಮಗೆ ಸಹಾಯ ಮಾಡಬಹುದೇ ನೀವು ಕೆಲವು ರೀತಿಯಲ್ಲಿ ನಿಮಗೆ ಸಹಾಯ ಮಾಡಬಹುದೇ ಅದಕ್ಕೂ ಮೊದಲು ನಾವು ನಮ್ಮ ಯೋಜನೆಯನ್ನು ನಿಜವಾಗಿಯೂ ಅವರಿಗೆ ನೀಡಲಿಲ್ಲ ಈ ಪ್ರಸ್ತಾಪವು ಅವರಿಂದಲೇ ಬರಬೇಕು ಎಂದು ನಾವು ತಿಳಿದುಕೊಳ್ಳಲು ಬಯಸಿದ್ದೇವೆ ಮತ್ತು ಅವರ ಕಾಳಜಿಯನ್ನು ಅರ್ಥಮಾಡಿಕೊಳ್ಳಲು ನಾವು ಪ್ರಯತ್ನಿಸಬೇಕು ಆದ್ದರಿಂದ ನಾವು ಪ್ರತಿ ವರ್ಷ ಎದುರಿಸುತ್ತಿರುವ ಪ್ರವಾಹವನ್ನು ಉತ್ತಮವಾಗಿ ನಿರ್ವಹಿಸಲು ನೀವು ನಮಗೆ ಸ್ವಲ್ಪ ಸಹಾಯ ಮಾಡಬೇಕು ಎಂದು ಅವರು ಹೇಳಿದರು ಆದ್ದರಿಂದ ನಾವು ಅಪಾಯದ ಮ್ಯಾಪಿಂಗ್ಅನ್ನು ಅಭಿವೃದ್ಧಿಪಡಿಸಿದ್ದೇವೆ ಮತ್ತು ನಂತರ ನಾವು ಅವರೊಂದಿಗೆ ಕ್ರಿಯಾ ಯೋಜನೆಯನ್ನು ಅಭಿವೃದ್ಧಿಪಡಿಸಿದ್ದೇವೆ ಈ ನಿರ್ಧಾರ ಮಾಡುವ ಪ್ರಕ್ರಿಯೆಯಲ್ಲಿ ನಾವು ಈ ಸಮುದಾಯಗಳನ್ನು ಹೇಗೆ ತೊಡಗಿಸಿಕೊಂಡಿದ್ದೇವೆ ಎಂಬುದರ ಕುರಿತು ನಾನು ಮಾತನಾಡುತ್ತೇನೆ ಅದು ಮೊದಲ ಹಂತವಾಗಿದೆ ಮತ್ತು ನಾವು ಮೊದಲು ಮಧ್ಯಸ್ಥಗಾರರನ್ನು ಗುರುತಿಸಿದ್ದೇವೆ ಮತ್ತು ನಾವು ಮೂಲ ನಕ್ಷೆಯನ್ನು ಅಭಿವೃದ್ಧಿಪಡಿಸಿದ್ದೇವೆ ಮತ್ತು ಎರಡನೇ ಹಂತದಲ್ಲಿ ನಾವು ಅಪಾಯದ ರೇಖಾಚಿತ್ರವನ್ನು ಮತ್ತು ಕೆಲಸದ ಆದ್ಯತೆಯನ್ನು ಅಭಿವೃದ್ಧಿಪಡಿಸಿದ್ದೇವೆ ಮತ್ತು ನಾವು ಫೆಬ್ರವರಿಯಲ್ಲಿ ಈ ಸಮೀಕ್ಷೆಯನ್ನು ಪ್ರಾರಂಭಿಸಿದ್ದೇವೆ ಮತ್ತು ನನ್ನ ಕೆಲವು ವಿದ್ಯಾರ್ಥಿಗಳು ರಾಜೀವ್ ಗಾಂಧಿ ನಗರದಲ್ಲಿ ಸಮೀಕ್ಷೆಗಳನ್ನು ನಡೆಸುತ್ತಿದ್ದಾರೆ ನಾವು ರೇಖಾಚಿತ್ರವನ್ನು ಗುಂಪು ಚರ್ಚೆಗಳು ಪಟ್ಟಣ ವೀಕ್ಷಣೆ ವೀಕ್ಷಣೆಗಳು ಛಾಯಾಚಿತ್ರಗಳು ದ್ವಿತೀಯ ಡೇಟಾ ಸಂಗ್ರಹಣೆ ವಿವಿಧ ರೀತಿಯ ಸಾಧನಗಳನ್ನು ಬಳಸುತ್ತೇವೆ ಮತ್ತು ವಿಷಯ ವಿಶ್ಲೇಷಣೆ ದಾಖಲಾತಿಗಳು ಸರಿಯಂತಹ ವಿಧಾನಗಳನ್ನು ಸಹ ಬಳಸಲಾಗುತ್ತದೆ ಹಾಗಾಗಿ ಇದು ಸಮೀಕ್ಷೆಯ ಕೆಲವು ಛಾಯಾಚಿತ್ರಗಳು ಇಲ್ಲಿದೆ ನಾವು ಮುಕ್ತ ಸಂದರ್ಶನ ಗುಂಪು ಚರ್ಚೆಗಳನ್ನು ನಡೆಸಿದ್ದೇವೆ ಎಂಬುದನ್ನು ನೀವು ನೋಡಬಹುದಾದ ಕೆಲವು ಝಲಕ್ ಮತ್ತು ಚಿತ್ರ ಇಲ್ಲಿದೆ ನಮ್ಮ ಸಮುದಾಯದೊಂದಿಗಿನ ಚರ್ಚೆಗಳ ಪ್ರತಿಲಿಪಿ ಇಲ್ಲಿದೆ ನಾವು ಮೊದಲು ನಕ್ಷೆಯನ್ನು ಅಭಿವೃದ್ಧಿಪಡಿಸುತ್ತೇವೆ ಮತ್ತು ನಂತರ ನಾವು ಡೇಟಾವನ್ನು ಅದರಲ್ಲಿ ಹಾಕುತ್ತೇವೆ ಮತ್ತು ನಮ್ಮ GCOE ನಿಂದ ಪ್ರಾರಂಭವಾಗುವ ವಿವಿಧ ರೀತಿಯ ಮಧ್ಯಸ್ಥಗಾರರ ಮಟ್ಟ ಇಲ್ಲಿದೆ ಅದು ಜಾಗತಿಕ ಶ್ರೇಷ್ಠತೆಯ ಕೇಂದ್ರವಾಗಿದೆ ಕ್ಯೋಟೋ ವಿಶ್ವವಿದ್ಯಾಲಯದ ತಂಡ ಮತ್ತು ಸ್ಥಳೀಯ ಸಮುದಾಯದ ಸದಸ್ಯರು ಮತ್ತು ಗ್ರೇಟರ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಶನ್ಗಳ ಮಾನವ ಭದ್ರತಾ ಎಂಜಿನಿಯರಿಂಗ್ ವಿಶೇಷವಾಗಿ ತೊಡಗಿಸಿಕೊಂಡಿದೆ G North ವಾರ್ಡ್ಗಳಲ್ಲಿ ನಾವು ರೇಖಾಚಿತ್ರ ದಲ್ಲಿ ಅವರಿಗೆ ಸಹಾಯ ಮಾಡುತ್ತೇವೆ ಮತ್ತು ನಾವು ಸರ್ವೇಯರ್ ಗಳಾಗಿ ಕೆಲಸ ಮಾಡುತ್ತೇವೆ ಮತ್ತು ಸಮೀಕ್ಷೆಯ ಪಾತ್ರ ಮತ್ತು ಉದ್ದೇಶವನ್ನು ಸಮುದಾಯಕ್ಕೆ ವಿವರಿಸುತ್ತೇವೆ ಮತ್ತು ನಾವು ಪರಿಚಯಿಸುತ್ತೇವೆ ಸ್ಥಳೀಯ ಸಮುದಾಯವು ಈ ಪ್ರಕ್ರಿಯೆಯಲ್ಲಿ ಪ್ರಮುಖ ಮಾಹಿತಿದಾರರಲ್ಲಿ ಒಬ್ಬರು ಮತ್ತು MCGM ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ಗಳು ಲಾಜಿಸ್ಟಿಕ್ಸ್ ಬೆಂಬಲವನ್ನು ಒದಗಿಸಲು ನಮಗೆ ಸಹಾಯ ಮಾಡುತ್ತವೆ ಜನರೊಂದಿಗೆ ಬಾಂಧವ್ಯವನ್ನು ಬೆಳೆಸುವಲ್ಲಿ ಸಹಾಯ ಮಾಡುತ್ತವೆ ಧಾರ್ಮಿಕ ಮತ್ತು ರಾಜಕೀಯ ಸಂಸ್ಥೆಗಳು ಅನುಕೂಲಕರವೆಂದು ಹೇಳುತ್ತವೆ ಭೂ ಬಳಕೆಯ ಡೇಟಾ ವಸತಿ ವಾಣಿಜ್ಯ ಸಾರ್ವಜನಿಕ ಆಟದ ಮೈದಾನ ಮೂಲಸೌಕರ್ಯಗಳು ಏನೆಲ್ಲಾ ಮೂಲಸೌಕರ್ಯಗಳು ವೈದ್ಯರ ಕ್ಲಿನಿಕ್ ಸಮುದಾಯ ಶೌಚಾಲಯ ಸಮುದಾಯ ಟ್ಯಾಪ್ಗಳುನಾವು ಸಾಕಷ್ಟು ಡೇಟಾವನ್ನು ಸಂಗ್ರಹಿಸಿದ್ದೇವೆ ನಾವು ಪರಿಗಣಿಸಿದ ಅಪಾಯದ ನಿಯತಾಂಕಗಳು ಪ್ರವಾಹದ ಅವಧಿ ಪ್ರವಾಹದ ಸಮಯದಲ್ಲಿ ನೀರಿನ ಮಟ್ಟ ಆಗಾಗ್ಗೆ ಪರಿಣಾಮ ಬೀರುವ ಪ್ರದೇಶಗಳು ಕಟ್ಟಡದ ಎತ್ತರ ಕಟ್ಟಡ ಸಾಮಗ್ರಿಗಳು ಕಟ್ಟಡದ ಪರಿಸ್ಥಿತಿಗಳು ಪಾಯದ ಮಟ್ಟ ಇವೆಲ್ಲವನ್ನೂ ನಾವು ಸಂಗ್ರಹಿಸಿದ್ದೇವೆ ಈಗ ಕೆಲವು ಸಂಗತಿಗಳು ಇಲ್ಲಿವೆ 2006 ರಲ್ಲಿ ಬಹಳಷ್ಟು ವಸತಿ ಪ್ರದೇಶಗಳು ಇದು ನಿಜವಾಗಿ ರಸ್ತೆಯಾಗಿದ್ದು 2006 ರ ನಂತರ ಇದು ರಾಜೀವ್ ಗಾಂಧಿ ನಗರದ ಭಾಗಗಳಲ್ಲಿ ಒಂದಾಗಿದೆ ಅನೇಕವು ವಾಣಿಜ್ಯ ಪ್ರದೇಶಗಳಿಗೆ ಪರಿವರ್ತನೆಗೊಂಡವು ಇದನ್ನು ಅನುಮತಿಸದಿದ್ದರೂ ಜನರು G1 ರಚನೆಯನ್ನು ನಿರ್ಮಿಸಲು ಪ್ರಾರಂಭಿಸಿದರು ಆದರೆ ರಾಜೀವ್ ಗಾಂಧಿ ನಗರದಲ್ಲಿ ಈಗ G1 ರಚನೆಯನ್ನು ನಿರ್ಮಿಸುತ್ತಿದ್ದಾರೆ ಎಂದು ಸಮುದಾಯವು ವರದಿ ಮಾಡಿದೆ ಮತ್ತು ಇದು ಪಕ್ಕಾ ಅಥವಾ ಅರೆ ಪಕ್ಕಾ ಕಾಂಕ್ರೀಟ್ ರಚನೆಯಾಗಿರಬಹುದು ಅವುಗಳ ಮೂಲಸೌಕರ್ಯಗಳು ಬೆಳವಣಿಗೆ ಆಗಿರಲಿಲ್ಲ ನೀವು ಇಲ್ಲಿ ಒಳಚರಂಡಿ ಗುಣಮಟ್ಟವನ್ನು ನೋಡಬಹುದು ಅಲ್ಲದೆ ವಿದ್ಯುತ್ ಸರಬರಾಜು ಇದು ಸುಲಭವಾಗಿ ವಿದ್ಯುದ್ದೀಕರಿಸಲ್ಪಡುತ್ತದೆ ಮತ್ತು ತುರ್ತು ಅಥವಾ ಪ್ರವಾಹದ ಸಮಯದಲ್ಲಿ ವಿದ್ಯುತ್ ಅವಗಡ ಸಂಭವಿಸಬಹುದು ಪ್ರವೇಶ ರಸ್ತೆಗಳು ತುಂಬಾ ಕಿರಿದಾಗಿದೆ ನೀವು ಸ್ಥಳಾಂತರಿಸಲು ಸಾಧ್ಯವಿಲ್ಲ ಇಬ್ಬರು ವ್ಯಕ್ತಿಗಳು ಇದರಿಂದ ಸುಲಭವಾಗಿ ಹಾದುಹೋಗಲು ಸಾಧ್ಯವಿಲ್ಲ ಮತ್ತು ರಸ್ತೆಗಳು ಅಂಕುಡೊಂಕಾಗಿವೆ ಆದ್ದರಿಂದ ಈ ರಸ್ತೆಗಳು ಪ್ರವಾಹ ನೀರಿನಿಂದ ತುಂಬಿದಾಗ ಮತ್ತು ನಂತರ ನೀವು ಹೆಜ್ಜೆ ಹಾಕಲು ಸಾಧ್ಯವಾಗದ ಅಥವಾ ಪ್ರವಾಹದ ಸಮಯದಲ್ಲಿ ನೀವು ನಿಮ್ಮ ಕಾಲನ್ನು ಎಲ್ಲಿ ಹಾಕುತ್ತಿದ್ದೀರಿ ಎಂದು ನಿಮಗೆ ತಿಳಿಯುವುದಿಲ್ಲ ಆದ್ದರಿಂದ 2005 ರಲ್ಲಿ ಇದು ಮಿಥಿ ನದಿ ಮತ್ತು ಇದು ರಸ್ತೆ ಮತ್ತು ಪ್ರವಾಹವು ಈ ರೀತಿ ಕ್ರಮೇಣ ಮತ್ತು ನಂತರ ಸುಮಾರು 8 ಆಗಿತ್ತು ಆದ್ದರಿಂದ 2005 ರಲ್ಲಿ ಸಮಯದಲ್ಲಿ ಜನರನ್ನು ತೆರವು ಮಾಡಲು ಸಾಧ್ಯವಾಗಲಿಲ್ಲ ಒಂದು ಕಾರಣವೆಂದರೆ ಗೊತ್ತುಪಡಿಸಿದ ಸ್ಥಳವಿರಲಿಲ್ಲ ಯಾವುದೇ ಮುಂಚಿನ ಎಚ್ಚರಿಕೆ ಇರಲಿಲ್ಲ ಮತ್ತು ಮನೆಯ ಮುಖ್ಯಸ್ಥರು ಮನೆಯಲ್ಲಿ ಇರಲಿಲ್ಲ ಆದ್ದರಿಂದ ಮಹಿಳೆಯು ಇತರ ಸ್ಥಳಗಳಿಗೆ ಹೋಗಲು ನಾಯಕತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಥವಾ ಅವರು ಇಡೀ ಪ್ರದೇಶವನ್ನು ಸ್ಥಳಾಂತರಿಸಲು ನಿರ್ಧರಿಸಿದಾಗ ಅದು ತುಂಬಾ ತಡವಾಗಿತ್ತು ಸುತ್ತಮುತ್ತಲಿನ ಪ್ರದೇಶಗಳು ನೀರಿನಿಂದ ಮುಳುಗಿದವು ಮತ್ತು ಅವರು ಆಸ್ತಿಯನ್ನು ಕಳೆದುಕೊಳ್ಳುವ ಅಥವಾ ಲೂಟಿ ಮಾಡುವ ಪ್ರಶ್ನೆಗಳ ನಷ್ಟದ ಭಯವನ್ನು ಹೊಂದಿರುತ್ತಾರೆ ಮತ್ತು ಜನರಿಗೆ ಅವರು ನಿಜವಾಗಿಯೂ ಸ್ಥಳಾಂತರಿಸಲು ಸಾಧ್ಯವಾಗದ ಈ ಕಾರಣಗಳನ್ನು ಹೇಗೆ ಎಲ್ಲಿ ಸ್ಥಳಾಂತರಿಸಬೇಕೆಂದು ಎಂದು ತಿಳಿದಿಲ್ಲ ಪ್ರವಾಹದ ಮೊದಲು ಅದು ಒಂದು ಮನೆ ಮತ್ತು ಅದು ಹಾಗೆ ಇತ್ತು ನಂತರ ಸ್ಥಳೀಯ ಸರ್ಕಾರವು ರಸ್ತೆಯನ್ನು ಮೇಲಕ್ಕೆತ್ತಲು ಪ್ರಾರಂಭಿಸಿತು ವರ್ಷದಿಂದ ವರ್ಷಕ್ಕೆ ರಸ್ತೆಯನ್ನು ಎತ್ತರಿಸಿತು ಆದರೆ ಪರಿಣಾಮವಾಗಿ ಏನಾಯಿತು ಎಂದು ನೋಡಬಹುದು ಅದು ಮನೆಗಳನ್ನು ಹೆಚ್ಚು ದುರ್ಬಲಗೊಳಿಸುತ್ತದೆ ಮತ್ತು ಸುಲಭವಾಗಿ ನೀರು ಮನೆಗೆ ಬರಬಹುದು ಮತ್ತು ಇದು ಅವರಿಗೆ ನಿಜವಾಗಿಯೂ ಅಪಾಯಕಾರಿಯಾಗಿದೆ ಆದ್ದರಿಂದ ಅವರು ಹಂಚಿಕೊಂಡ ಕೆಲವು ಕಾಳಜಿಗಳು ಇವು ಮಿಥಿ ನದಿಯಲ್ಲಿ ಕೆಲವರು ಅತಿಕ್ರಮಣ ಮಾಡುತ್ತಿದ್ದಾರೆ ಇದು ಮಿಥಿ ನದಿಯಾಗಿದ್ದು ಹೊಸ ನಿರ್ಮಾಣಗಳನ್ನು ನೀವು ನೋಡಬಹುದು ಆದ್ದರಿಂದ ಪುರಸಭೆ ಅಧಿಕಾರಿಗಳು ಇತ್ತೀಚೆಗೆ ಈ ಸ್ಥಳಗಳನ್ನು ಕೆಡವಿದರು ಆದರೆ ಮತ್ತೆ ಹೊಸ ನಿರ್ಮಾಣಗಳು ಬರುತ್ತಿವೆ ಆದ್ದರಿಂದ ಜನರು ಹಂಚಿಕೊಂಡ ಕೆಲವು ಸತ್ಯಗಳು ನೀವು ನೋಡಬಹುದು 1980 ರಲ್ಲಿ ಅದು ಸಂಪೂರ್ಣವಾಗಿ ಮಿಥಿ ನದಿಯ ಮ್ಯಾಂಗ್ರೋವ್ ಪ್ರದೇಶವಾಗಿತ್ತು ಅದು ರಸ್ತೆ ಮತ್ತು ಇದು ಧಾರಾವಿ ಪ್ರದೇಶವಾಗಿದೆ ಆದರೆ ಇದು ವಾಸ್ತವವಾಗಿ ಮ್ಯಾಂಗ್ರೋವ್ ಪ್ರದೇಶವಾಗಿತ್ತು 1990 ರಲ್ಲಿ 1990 ರ ದಶಕದ ಆರಂಭದಲ್ಲಿ ಅಥವಾ 1980 ರ ದಶಕದ ಉತ್ತರಾರ್ಧದಲ್ಲಿ ಕೆಲವು ವಸಾಹತುಗಳು ಬಂದವು ವಿಶೇಷವಾಗಿ ನಿರ್ಮಾಣ ಕಾರ್ಮಿಕರು ಅವರು ತಾತ್ಕಾಲಿಕ ಮನೆಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು 1995 ರಲ್ಲಿ ಅದು ಹೆಚ್ಚುತ್ತಿದೆ ನೀವು ಮತ್ತೆ 2000 2005 ಮತ್ತು 2013 ಅನ್ನು ನೋಡಬಹುದು ಆದ್ದರಿಂದ ಇದು ತುಂಬಾ ಹಳೆಯ ವಸತಿ ಪ್ರದೇಶ ಆಗಿರಲಿಲ್ಲ ಆದ್ದರಿಂದ ಇಲ್ಲಿ ರಾಜೀವ್ ಗಾಂಧಿ ನಗರದಲ್ಲಿ ಕಟ್ಟಡದ ಎತ್ತರವಿದೆ ಹೆಚ್ಚಿನ ಮನೆಗಳು ನೆಲ ಮಹಡಿಯಲ್ಲಿವೆ ಆದರೆ ಇತ್ತೀಚೆಗೆ ರಸ್ತೆಬದಿಯ ಜನರು G1 ರಚನೆಯನ್ನು ನಿರ್ಮಿಸುತ್ತಿದ್ದಾರೆ ಅದು ನೀವೇ ಇಲ್ಲಿ ಬಲಭಾಗದಲ್ಲಿ ಕೆಂಪು ಬಣ್ಣದಲ್ಲಿ ಕಾಣಬಹುದು 2005 ರಲ್ಲಿನ ಈ ಪ್ರದೇಶಗಳ ಪ್ರವಾಹ ಮಟ್ಟ ಮತ್ತು ಮಿಥಿ ನದಿಗೆ ಹತ್ತಿರವಿರುವ ಕೆಂಪು ಗುರುತು ಪ್ರದೇಶಗಳಲ್ಲಿ ಈ ಪ್ರದೇಶಗಳಲ್ಲಿ ಆರರಿಂದ ಹತ್ತು ಅಡಿಗಳಷ್ಟು ನೀರು ಆರರಿಂದ ಹತ್ತು ಅಡಿಗಳಷ್ಟು ಮಾನವ ಎತ್ತರಕ್ಕಿಂತ ಹೆಚ್ಚು ನೀರು ಮಟ್ಟ ಮತ್ತು ಅವರು ಹೆಚ್ಚಿನ ಭಾಗಗಳಲ್ಲಿ ಎರಡರಿಂದ ಐದು ಅಡಿ ನೀರುನ್ನು ಹೊಂದಿದ್ದರು ಮತ್ತು ರಸ್ತೆಯ ಸಮೀಪದಲ್ಲಿ ಅವರು ಹೆಚ್ಚು ತೊಂದರೆ ಅನುಭವಿಸಲಿಲ್ಲ ಕೇವಲ ಒಂದು ಅಡಿ ನೀರು ಮಾತ್ರ ಕಾಣಬಹುದು ಅವರು ಈ ಸರಣಿಗಳಲ್ಲಿ ವಾರ್ಷಿಕ ಜಲಾವೃತವನ್ನು ಎದುರಿಸುತ್ತಿದ್ದರು ಮತ್ತು ಹೆಚ್ಚಿನ ಕಟ್ಟಡಗಳು ವಾರ್ಷಿಕವಾಗಿ ಒಂದರಿಂದ ಎರಡು ಅಡಿಗಳಷ್ಟು ನೀರು ತುಂಬುವುದನ್ನು ಎದುರಿಸುತ್ತಾರೆ ಮತ್ತು ಇದು ಸುಮಾರು ಎರಡು ದಿನಗಳವರೆಗೆ ಮುಂದುವರಿಯುತ್ತದೆ ಎಂದು ನೀವು ಇಲ್ಲಿ ನೋಡಬಹುದು ಮೂರು ಗಂಟೆಗಳವರೆಗೆ ಹೆಚ್ಚಿನ ಸಂದರ್ಭಗಳಲ್ಲಿ ಕೆಲವು ಕಡಿಮೆ ಕೆಲವು ಹೆಚ್ಚು ಹಾಗೆ ಇಲ್ಲಿ ನೀವು ನೋಡಬಹುದು ಇದು ಕಟ್ಟಡಕ್ಕೆ ಮತ್ತು 2005 ರ ಪ್ರವಾಹದಿಂದಾಗಿ ಹಾನಿಯಾಗಿದೆ ನೀವು ಮಾಹಿಮ್ ಕ್ರೀಕ್ ಅಥವಾ ಮಿಥಿ ನದಿಗೆ ಸಮೀಪವಿರುವ ಮನೆಗಳನ್ನು ನೋಡಬಹುದು ಸಂಪೂರ್ಣ ಹಾನಿ ನೋಡಬಹುದು ಒಂದು ಪ್ರಮುಖ ಹಾನಿಯನ್ನು ನೀವು ಮಧ್ಯದಲ್ಲಿ ನೋಡಬಹುದು ಮತ್ತು ಹತ್ತಿರವಿರುವ ಜನರು ಮತ್ತು ಅವರು ಕಡಿಮೆ ಹಾನಿಯನ್ನು ಹೊಂದಿರುತ್ತಾರೆ ಆದರೆ ಮಾಹಿಮ್ ಕ್ರೀಕ್ ಅಥವಾ ನದಿಗೆ ಹತ್ತಿರವಿರುವ ಜನರು ಎಲ್ಲವನ್ನೂ ಕಳೆದುಕೊಂಡರು ಅವರ ಮನೆಯ ಹಾಸಿಗೆ ಗೋಡೆ ಮನೆಗಳು ಹಾನಿಗೀಡಾಗಿರುವುದರಿಂದ ಅವರಿಗೆ ಸಾಕಷ್ಟು ನಷ್ಟವಾಗಿದೆ ವಿದ್ಯಾರ್ಥಿಗಳು ಮಾಡಿದ ಕೆಲವು ರೇಖಾಚಿತ್ರಗಳು ಇಲ್ಲಿವೆ ಮತ್ತು ಆದ್ದರಿಂದ ನಾವು ಹೆಚ್ಚಿನ ಮ್ಯಾಪಿಂಗ್ಗಳನ್ನು ಸಂಪರ್ಕಿಸುವ ಈ ಅಭ್ಯಾಸವನ್ನು ಪೂರ್ಣಗೊಳಿಸಿದ ನಂತರ ನಾವು ಜನರನ್ನು ಕೇಳುತ್ತೇವೆ ದಯವಿಟ್ಟು ಈ ಅಪಾಯದ ಮ್ಯಾಪಿಂಗ್ ಯೋಜನೆಯಲ್ಲಿ ನೀವು ಹೇಗೆ ತೊಡಗಿಸಿಕೊಂಡಿದ್ದೀರಿ ಅದು ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೋಡಬಹುದು ಆದ್ದರಿಂದ ಹೆಚ್ಚಿನ ಆರಂಭಿಕ ಸಂದರ್ಭಗಳಲ್ಲಿ ಚೆನ್ನಾಗಿ ಮಾಡಿದ್ದೇವೆ ಆದರೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಕಡಿಮೆ ಸಂಪನ್ಮೂಲ ಲಭ್ಯತೆ ಇದೆ ಮತ್ತು ನಾವು ಜನರ ಶಕ್ತಿ ಸಾಮರ್ಥ್ಯವನ್ನು ಸುಧಾರಿಸಲು ಸಾಧ್ಯವಾಗಲಿಲ್ಲ ಅಥವಾ ಅವರು ಕಡಿಮೆ ಸಂಪನ್ಮೂಲಗಳನ್ನು ಹೊಂದಿರುವ ಕಾರಣ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಲು ಕಡಿಮೆ ಶಕ್ತಿಯನ್ನು ಹೊಂದಿದ್ದಾರೆ ಆದ್ದರಿಂದ ಅವರು ತಮ್ಮ ಸ್ವಂತ ಯೋಜನೆಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲ ಆದರೆ ಏನು ಕಾಣೆಯಾಗಿದೆ ಸರಿ ಈ ನಿಯತಾಂಕಗಳು ಉತ್ತಮವಾಗಿವೆ ಎಂದು ನಾವು ಜನರನ್ನು ಕೇಳುತ್ತೇವೆ ಆದರೆ ಈ ಅಭ್ಯಾಸವನ್ನು ಒಳಗೊಂಡಿಲ್ಲ ಎಂದು ನೀವು ನಿಜವಾಗಿಯೂ ಯೋಚಿಸಿದ್ದೀರಿ ಆದ್ದರಿಂದ ಮಾಹಿತಿಯು ಉತ್ತಮವಾಗಿದೆ ಆದರೆ ಭಾಗವಹಿಸುವ ವಿಧಾನವು ಅರ್ಥಪೂರ್ಣವಾಗಿದೆ ಎಂದು ಅವರು ನಮಗೆ ಹೇಳಿದರು ನೀವು ಮಾಹಿತಿಯ ಹೊರತಾಗಿ ಆಚೆಗೆ ಹೋದಾಗ ಮಾತ್ರ ನಮ್ಮ ಭಾಗವಹಿಸುವಿಕೆ ಅರ್ಥಪೂರ್ಣವಾಗಿರುತ್ತದೆ ನಾವು ಕೆಲವು ಕ್ರಿಯಾಶೀಲ ಯೋಜನೆಗಳನ್ನು ಯೋಜಿಸಬಹುದು ಎಂದು ನೀವು ನಮಗೆ ತಿಳಿಸಬಹುದು ಆದ್ದರಿಂದ ನಾವು ಮಾಹಿತಿಯಿಂದ ಸುಧಾರಣೆಗೆ ಚಲಿಸಬೇಕಾಗಿದೆ ಮತ್ತು ನಾವು ಕೆಲವು ಕಾರ್ಯಸಾಧ್ಯವಾದ ಫಲಿತಾಂಶವನ್ನು ನೋಡಬೇಕಾಗಿದೆ ಅದಕ್ಕಾಗಿಯೇ ಜನರು ಭಾಗವಹಿಸಲು ತಮ್ಮನ್ನು ಪ್ರೇರೇಪಿಸಬಹುದು ಮತ್ತು ಅಭ್ಯಾಸವು ತುಂಬಾ ವಿನೋದಮಯವಾಗಿರಬೇಕು ಇದು ಈಗಾಗಲೇ ಗಂಭೀರ ವಿಷಯವಾಗಿದೆ ಆದರೆ ನಾವು ಈ ಅಭ್ಯಾಸದಲ್ಲಿ ಬಹಳಷ್ಟು ವಿನೋದವನ್ನು ಒಳಗೊಳ್ಳಬೇಕು ನಂತರ ಹೆಚ್ಚು ಹೆಚ್ಚು ಜನರು ತೊಡಗಿಸಿಕೊಳ್ಳಬೇಕು ನೀವು ಅದನ್ನು ಹೆಚ್ಚು ಶಾಂತ ರೀತಿಯಲ್ಲಿ ಮಾಡಬೇಕು ಆದ್ದರಿಂದ ಅವರ ವಿನಂತಿಯನ್ನು ಪರಿಗಣಿಸಬೇಕು ನಾವು ಈ ಪ್ರದೇಶದ ಪುನರ್ನಿರ್ಮಾಣ ಮತ್ತು ಪುನರ್ವಸತಿ ಪ್ರತಿಕ್ರಿಯೆ ಮತ್ತು ಪರಿಹಾರಕ್ಕಾಗಿ ಕ್ರಿಯಾ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದ್ದೇವೆ ಆದ್ದರಿಂದ ನಾವು ನಿಜವಾಗಿಯೂ ರಕ್ಷಣಾ ಕಾರ್ಯಾಚರಣೆಗಳಿಗಾಗಿ ಕ್ರಮಗಳನ್ನು ಪಟ್ಟಿ ಮಾಡಬಹುದು ಬಾಹ್ಯ ಸಹಾಯವಿಲ್ಲದೆ ಅವರು ಏನು ಮಾಡಬಹುದು ಮತ್ತು ಬಾಹ್ಯ ಸಹಾಯದಿಂದ ಅವರು ಏನು ಮಾಡಬಹುದು ಮತ್ತು ಯಾರು ಯಾವ ರೀತಿಯ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಪ್ರತಿನಿಧಿಸುವ ಕೆಲವು ಕಾರ್ಯಗಳು ಎಲ್ಲಾ ಸ್ವಯಂಸೇವಕರನ್ನು ಕರೆಯಲು ಅವರು ಗುರುತಿಸಿದ ಕ್ರಮಗಳ ಸಂಖ್ಯೆಯನ್ನು ಇಲ್ಲಿ ನೀವು ನೋಡಬಹುದು ವಿಕಲಚೇತನರು ಗಾಯಗೊಂಡವರು ಮತ್ತು ವೃದ್ಧರನ್ನು ರಕ್ಷಿಸಲು ತುರ್ತು ಪರಿಸ್ಥಿತಿಯಲ್ಲಿರುವ ಜನರನ್ನು ರಕ್ಷಿಸಲು ಮುಂದೆ ಬನ್ನಿ ಬದುಕುಳಿಯುವ ಕಿಟ್ಗಳ ವಿಷಯಗಳ ಪಟ್ಟಿಯನ್ನು ಒದಗಿಸಲು ಮತ್ತು ವಿತರಿಸಲು ಪ್ರಮುಖ ದಾಖಲೆಗಳನ್ನು ಸಾಗಿಸಲು ಜನರನ್ನು ಮನವಿ ಮಾಡಬೇಕು ವಿಶೇಷವಾಗಿ ಸ್ಥಳಾಂತರಿಸುವ ಸಮಯದಲ್ಲಿ ವಿವಿಧ ಗುರುತಿನ ಚೀಟಿಗಳು ನೋಡಬಹುದು ಪುನರ್ವಸತಿ ಮತ್ತು ಸನ್ನದ್ಧತೆಗಾಗಿ ನಾವು ಕ್ರಮಗಳ ಪಟ್ಟಿ ಮಾಡಿದ್ದೇವೆ ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಗುರುತಿಸಲು BMC ಸ್ಥಳೀಯ ನಾಯಕರನ್ನು ಗುರುತಿಸಿ ಸ್ಥಳೀಯ ಪ್ರವಾಹ ಸಮಸ್ಯೆ ಮತ್ತು ದುರ್ಬಲತೆಯನ್ನು ನೋಡಲು ಮತ್ತು ವರದಿ ಮಾಡಲು ನಾಗರಿಕ ರಕ್ಷಣೆಯೊಂದಿಗೆ ತುರ್ತು ಸೇವೆಗಳ ಸಂಪರ್ಕಗಳ ಪಟ್ಟಿಯನ್ನು ಸಿದ್ಧಪಡಿಸುವುದು ಯಾರೂ ತ್ಯಾಜ್ಯವನ್ನು ಗಟಾರಗಳಲ್ಲಿ ಎಸೆಯುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಆದ್ದರಿಂದ ನಾವು ಏನು ಮಾಡಬಹುದೋ ಅದನ್ನು ಅವರು ಸ್ವತಃ ಮಾಡಬಹುದು ಮತ್ತು ಬಾಹ್ಯ ಸಂಸ್ಥೆಗಳ ಸಹಾಯದಿಂದ ಅವರು ಏನು ಮಾಡಬಹುದು ಎಂಬುದರ ಮೂಲಕ ನಾವು ನೋಡಬಹುದು ಆದ್ದರಿಂದ ಈ ಪಟ್ಟಿಯು ಮುಂದುವರೆಯಿತು ಮತ್ತು ಈ ಬುದ್ದಿಮತ್ತೆಯ ಅವಧಿಯ ಕೆಲವು ಛಾಯಾಚಿತ್ರಗಳು ಇಲ್ಲಿವೆ ನೀವು ನೋಡಬಹುದು ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತು ತಜ್ಞರು ಮತ್ತು ಸಮುದಾಯದ ಜನರು ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಅಂತಿಮವಾಗಿ ಅವರು ಮುಖ್ಯ ಕ್ರಿಯಾ ಸಮಿತಿ ಚಾಲ್ ಕಮಿಟಿಗಳು ಸಮುದಾಯ ಸ್ವಯಂಸೇವಕರು ಮುಂತಾದ ಅನೇಕ ಸಮುದಾಯ ಸಮಿತಿಗಳನ್ನು ಅಭಿವೃದ್ಧಿಪಡಿಸುವುದನ್ನು ನೀವು ನೋಡಬಹುದು ಮತ್ತು ಅವರು ಮುನ್ಸಿಪಲ್ ಕಾರ್ಪೊರೇಷನ್ ಗಳು ನಾಗರಿಕ ರಕ್ಷಣಾ NGO ಗಳು ಮತ್ತು ಸಂಶೋಧಕರು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಂದ ಸಹಾಯವನ್ನು ಬಯಸುತ್ತಾರೆ ಆದ್ಯತೆಯ ಪ್ರದೇಶಗಳು ಮಧ್ಯಂತರ ಆದ್ಯತೆ ಮತ್ತು ದೂರದ್ರುಷ್ಟಿ ಆದ್ಯತೆಗಳು ಯಾವುವು ಆದ್ದರಿಂದ ಜನರನ್ನು ಚಾಲಕನ ಸ್ಥಾನಕ್ಕೆ ಕರೆತರುವುದು ನಿಜವಾಗಿಯೂ ಮುಖ್ಯವಾಗಿದೆ ಪ್ರವಾಹ ವಿಪತ್ತು ಅಪಾಯ ನಿರ್ವಹಣೆಗಾಗಿ ಧಾರಾವಿ ಸಮುದಾಯದ ನೇತೃತ್ವದ ಕ್ರಿಯಾ ಯೋಜನೆ ನೋಡಬಹುದು ಆದರೆ ಜನರು ಏಕೆ ಭಾಗವಹಿಸುತ್ತಾರೆ ಎಂಬ ಪ್ರಶ್ನೆಯು ಭಾಗವಹಿಸುವಿಕೆಯ ಪ್ರಶ್ನೆಯಲ್ಲಿ ಉಳಿದಿದೆ ಇವುಗಳು ಸರಿಯಾದ ಮಾನದಂಡಗಳಾಗಿವೆ ಮತ್ತು ಇವುಗಳು ನೀವು ನೋಡಬಹುದು ಎಡಭಾಗವು ಪ್ರಕ್ರಿಯೆ ಆಧಾರಿತ ಮಾನದಂಡಗಳು ಮತ್ತು ಬಲಭಾಗದಲ್ಲಿ ನೀವು ಕೆಲವು ಉಲ್ಲೇಖಗಳನ್ನು ನೋಡಬಹುದು ಇದು ಸಮುದಾಯದ ಭಾಗವಹಿಸುವಿಕೆಗಾಗಿ ನಮ್ಮ ಉದ್ದೇಶಿತ ವಾದವಾಗಿದೆ ಮತ್ತು ಎಡಭಾಗದಲ್ಲಿ ನೀವು ಯಶಸ್ವಿ ಅನುಷ್ಠಾನ ಪರಸ್ಪರ ನಂಬಿಕೆ ಮಾಲೀಕತ್ವ ಸಂಘರ್ಷ ಪರಿಹಾರ ಸ್ವಾವಲಂಬನೆಯನ್ನು ನೋಡಬಹುದು ಇದು ಫಲಿತಾಂಶದ ಮಾನದಂಡವಾಗಿರಬೇಕು ಮತ್ತು ಬಲಭಾಗದಲ್ಲಿ ನಾವು ನೀಡುವ ಉಲ್ಲೇಖಗಳನ್ನು ನೀವು ನೋಡಬಹುದು ಆದರೆ ಈ ಮಾನದಂಡಗಳನ್ನು ಪ್ರಕ್ರಿಯೆ ಅಥವಾ ಫಲಿತಾಂಶ ಆಧಾರಿತ ಸಂಶೋಧಕರು ಪ್ರಾಜೆಕ್ಟ್ ಅನುಕೂಲಗಳು ಸ್ಥಳೀಯ ಸರ್ಕಾರ NGO ಗಳು ಅಭಿವೃದ್ಧಿಪಡಿಸಿದ್ದಾರೆ ನಾವು ಸಮುದಾಯಗಳ ಭಾಗವಹಿಸುವಿಕೆಯನ್ನು ಹುಡುಕುತ್ತಿದ್ದೇವೆ ಆದರೆ ಸಮುದಾಯವು ಭಾಗವಹಿಸುವಿಕೆಯ ಅರ್ಥವನ್ನು ವಿವರಿಸುವಲ್ಲಿ ಎಂದಿಗೂ ತೊಡಗಿಸಿಕೊಂಡಿಲ್ಲ ಅವರು ಹೇಗೆ ಭಾಗವಹಿಸಲು ಬಯಸುತ್ತಾರೆ ಯಾವಾಗಲೂ ಹೊರಗಿನವರು ಪಾಲುದಾರರಲ್ಲದವರು ಬಲಿಪಶುಗಳಲ್ಲದವರು ಭಾಗವಹಿಸಲು ಬಯಸುತ್ತಾರೆ ನಾವು ಯಾರೊಬ್ಬರ ಭಾಗವಹಿಸುವಿಕೆಗಳನ್ನು ಹುಡುಕುತ್ತಿದ್ದೇವೆ ಮತ್ತು ನಾವು ಅವರ ಭಾಗವಹಿಸುವಿಕೆಯನ್ನು ಇತರ ದೃಷ್ಟಿಕೋನದಲ್ಲಿ ಇತರ ಪದಗಳಲ್ಲಿ ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ನಾವು ಸಮುದಾಯವನ್ನು ಭಾಗವಹಿಸಲು ಕೇಳುತ್ತಿದ್ದೇವೆ ಎಂದರ್ಥ ಆದರೆ ಅವರು ಹೇಗೆ ಮತ್ತು ಏನು ಯಾವಾಗ ಮತ್ತು ಯಾವ ಪ್ರಮಾಣದಲ್ಲಿ ಭಾಗವಹಿಸಬಹುದು ಎಂಬುದನ್ನು ನಾವು ವ್ಯಾಖ್ಯಾನಿಸುತ್ತಿದ್ದೇವೆ ಇದರರ್ಥ ನೀವು ಭಾಗವಹಿಸಲು ನಾನು ಯೋಜಿಸುತ್ತೇನೆ ಆದ್ದರಿಂದ ನಾನು ಬಯಸುವ ರೀತಿಯಲ್ಲಿ ಭಾಗವಹಿಸಬೇಕೆಂದು ಬಯಸುತ್ತೇನೆ ಆದ್ದರಿಂದ ನಿಮ್ಮ ಭಾಗವಹಿಸುವಿಕೆಯು ನೀವು ಹೇಗೆ ಭಾಗವಹಿಸಬೇಕೆಂದು ನಾನು ಬಯಸುತ್ತೇನೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಬಹುಶಃ ನಾನು ಸರಿ ಎಂದು ಹೇಳಬಹುದು ನೀವು ಎರಡು ಮೂರು ಪ್ರಶ್ನೆಗಳನ್ನು ಕೇಳಬಹುದು ನೀವು ಮೂರು ನಾಲ್ಕು ಪ್ರಶ್ನೆಗಳನ್ನು ಕೇಳಬಹುದು ಅದು ಇಲ್ಲಿದೆ ಹಾಗಾಗಿ ನೀವು ಇಲ್ಲಿ ಮುಕ್ತವಾಗಿ ಸೇರಲು ನಾನು ಅನುಮತಿಸುವುದಿಲ್ಲ ಆದ್ದರಿಂದ ನಾವು ಏನು ಮಾಡಿದ್ದೇವೆ ಎಂಬುದನ್ನು ನಾವು ವಿಭಿನ್ನ ದೃಷ್ಟಿಕೋನದಿಂದ ವಿಭಿನ್ನ ಕೋನದಿಂದ ನೋಡುತ್ತಿದ್ದೇವೆ ನಾವು ಭಾಗವಹಿಸುವಿಕೆಯ ಮಾನದಂಡವನ್ನು ವ್ಯಾಖ್ಯಾನಿಸುವ ಬದಲು ಸಮುದಾಯವು ಭಾಗವಹಿಸುವಿಕೆಯ ಅರ್ಥವೇನು ಎಂಬುದನ್ನು ವ್ಯಾಖ್ಯಾನಿಸುವ ಸಾಧ್ಯತೆಯಿದೆ ಆದ್ದರಿಂದ ನಾವು ಭಾಗವಹಿಸುವಿಕೆಯ ಮಾನದಂಡಗಳು ಯಾವುವು ಇದನ್ನು ಬಳಕೆದಾರ ಆಧಾರಿತ ವಿಧಾನ ಎಂದು ಕರೆಯಿರಿ ನಾವು ಯಾರ ಭಾಗವಹಿಸುವಿಕೆಯನ್ನು ಬಯಸುತ್ತೇವೆಯೋ ಅವರು ಭಾಗವಹಿಸುವಿಕೆಯ ಮಾನದಂಡಗಳನ್ನು ವ್ಯಾಖ್ಯಾನಿಸುತ್ತಾರೆ ಇದು ಒಂದು ರೀತಿಯ ಸೆಲ್ಫಿ ತೆಗೆದ ಹಾಗೆ ಪರವಾಗಿಲ್ಲ ಆದ್ದರಿಂದ ಪ್ರಕ್ರಿಯೆ ಮತ್ತು ಫಲಿತಾಂಶ ಆಧಾರಿತ ಮಾನದಂಡಗಳ ವಿಷಯದಲ್ಲಿ ಯಶಸ್ವಿ ಸಮುದಾಯ ಭಾಗವಹಿಸುವಿಕೆ ಏನನ್ನು ಹೊಂದಿರಬೇಕು ಎಂಬುದನ್ನು ವ್ಯಾಖ್ಯಾನಿಸಲು ನಾವು ಸಮುದಾಯವನ್ನು ಕೇಳಿದ್ದೇವೆ ನಾವು ಪಶ್ಚಿಮ ಆಫ್ರಿಕಾದ ದೇಶವಾದ ಘಾನಾದಲ್ಲಿ ಈ ಅಧ್ಯಯನವನ್ನು ನಡೆಸಿದ್ದೇವೆ ಮತ್ತು ಹವಾಮಾನ ಬದಲಾವಣೆಯು ವಿಪತ್ತು ಪೀಡಿತ ಸಮುದಾಯದ ಮೇಲೆ ಪರಿಣಾಮ ಬೀರಿದೆ ವಿಶೇಷವಾಗಿ ಮೇಲಿನ ಪ್ರದೇಶ ವಾ ಪ್ರದೇಶ ಘಾನಾದ ಉತ್ತರ ಭಾಗವು ಸುಮಾರು ನಾಲ್ಕು ನೂರು ಕಿ ಅಕ್ರಾದಿಂದ ಅವರ ರಾಜಧಾನಿ ನಗರ ಮತ್ತು ಈ ದೇಶದ ಬಡ ಪ್ರದೇಶದಲ್ಲಿ ಒಂದಾಗಿದೆ ಆದ್ದರಿಂದ ಅವರು ಪ್ರವಾಹ ಮತ್ತು ಬರಗಾಲದ ಎರಡೂ ಸಮಸ್ಯೆಗಳನ್ನು ಹೊಂದಿದ್ದಾರೆ ಈ ಕ್ಯಾಲೆಂಡರ್ ಅನ್ನು ರೈತರು ಅಥವಾ ಸ್ಥಳೀಯ ನಿವಾಸಿಗಳು ಸ್ವತಃ ಅಭಿವೃದ್ಧಿಪಡಿಸಿದ್ದಾರೆ ಅವರು ಹವಾಮಾನ ಬದಲಾವಣೆಯ ಪರಿಣಾಮವನ್ನು ವಿವರಿಸುತ್ತಾರೆ ಅವರು ಸಾಮಾನ್ಯ ಮತ್ತು ಸ್ಥಿರವಾದ ಹವಾಮಾನದಲ್ಲಿ ಅಥವಾ ಸಾಮಾನ್ಯ ನಿಯಮಿತ ಕ್ಯಾಲೆಂಡರ್ ನಲ್ಲಿ ಅನುಭವಿಸಬಹುದು ಅವರು ಮೇ ನಿಂದ ಸೆಪ್ಟೆಂಬರ್ ವರೆಗೆ ಸ್ವಲ್ಪ ಮಳೆಯನ್ನು ಹೊಂದಿರುತ್ತಾರೆ ಮತ್ತು ನಂತರ ಅವರು ಅಕ್ಟೋಬರ್ನಲ್ಲಿ ಸ್ವಲ್ಪ ಮಳೆಯನ್ನು ಹೊಂದಿದ್ದಾರೆ ಮತ್ತು ನಂತರ ಅವರು ನವೆಂಬರ್ನಿಂದ ಮಾರ್ಚ್ವರೆಗೆ ಈ ಶುಷ್ಕ ಋತುವನ್ನು ಹೊಂದಿರುತ್ತಾರೆ ಆದರೆ ಹವಾಮಾನ ಬದಲಾವಣೆಯ ಪರಿಣಾಮವಾಗಿ ಈಗ ಮಳೆಯ ಪ್ರಾರಂಭವು ಈಗ ಮಳೆಯಿಂದ ಈಗ ಏಪ್ರಿಲ್ನಿಂದ ಮೇಗೆ ಚಲಿಸುತ್ತದೆ ಕೆಲವೊಮ್ಮೆ ಅದು ಜೂನ್ಗೆ ಚಲಿಸುತ್ತದೆ ಮೇ ವರೆಗೆ ಇನ್ನೂ ಉತ್ತಮವಾಗಿದೆ ಆದರೆ ಜೂನ್ ಅಥವಾ ಜುಲೈನಿಂದ ಈ ಚಲನೆಯು ಯಾವುದೇ ಮಳೆಯಿಲ್ಲದಿರುವಾಗ ಪರಿಸ್ಥಿತಿಯಂತಹ ಬರಗಾಲದಂತೆಯೇ ಇರುತ್ತದೆ ಮತ್ತು ಬರಗಾಲದ ನಂತರ ಅವು ಬಹಳ ಅನಿಯಮಿತ ಮಳೆಯಾಗಿರುತ್ತದೆ ಬಹುಶಃ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಅತ್ಯಂತ ತೀವ್ರವಾದ ಮಳೆಯಾಗುತ್ತದೆ ಆದ್ದರಿಂದ ಮೊದಲು ಮಳೆ ಇಲ್ಲ ಮತ್ತು ಅವರು ನೀರಿನ ಕೊರತೆ ಮತ್ತು ಅನಾವೃಷ್ಟಿಯನ್ನು ಎದುರಿಸುತ್ತಿದ್ದರು ಮತ್ತು ನಂತರ ಅವರು ಅತಿ ಹೆಚ್ಚು ಮಳೆ ಅಥವಾ ಸಮತಟ್ಟಾದ ನಂತರ ಮತ್ತೆ ಈ ಋತುಮಾನದ ಬದಲಾವಣೆಯನ್ನು ನೀವು ನೋಡಬಹುದು ಆದ್ದರಿಂದ ನಾವು ಅಲ್ಲಿ ಪ್ರಚಾರ ಮಾಡಬೇಕಾದ ಸಣ್ಣ ಮತ್ತು ದೊಡ್ಡ ಹಸ್ತಕ್ಷೇಪವನ್ನು ನಾವು ಸಿದ್ಧಪಡಿಸಬೇಕಾಗಿದೆ ಈ ಸ್ಥಳದಲ್ಲಿ ಹಲವಾರು ಯೋಜನೆಗಳು ನಡೆಯುತ್ತಿವೆ ಮತ್ತು ಈ ಯೋಜನೆಯಲ್ಲಿ ಹೆಚ್ಚಿನವು ವಿಪತ್ತು ಅಪಾಯ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸುತ್ತಿವೆ ಮತ್ತು ಹವಾಮಾನ ಬದಲಾವಣೆಯ ರೂಪಾಂತರಗಳು ಈ ಹೆಚ್ಚಿನ ಯೋಜನೆಗಳು ಯೋಜನೆಗಳಲ್ಲಿ ಸ್ಥಳೀಯ ಜನರ ಒಳಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆಯನ್ನು ಪ್ರತಿಪಾದಿಸುತ್ತಿವೆ ಈಗ ನಾವು ಈ ಯೋಜನೆಗಳಲ್ಲಿ ಈ ಎಲ್ಲಾ ಹವಾಮಾನ ಬದಲಾವಣೆ ಮತ್ತು ವಿಪತ್ತು ಅಪಾಯ ನಿರ್ವಹಣಾ ಯೋಜನೆಗಳನ್ನು ನೋಡಲು ಬಯಸುತ್ತೇವೆ ಜನರು ಈ ಯೋಜನೆಗಳನ್ನು ಹೇಗೆ ನೋಡುತ್ತಾರೆ ಅವರ ಒಳಗೊಳ್ಳುವಿಕೆ ಏನು ಮತ್ತು ಅವರು ಈ ಯೋಜನೆಗಳಲ್ಲಿ ಹೇಗೆ ಉತ್ತಮವಾಗಿ ತೊಡಗಿಸಿಕೊಳ್ಳಬಹುದು ಎಂದು ಅವರು ಭಾವಿಸುತ್ತಾರೆ ಇದು ಅಧ್ಯಯನದ ಸಮಯದಲ್ಲಿ ಕೆಲವು ಛಾಯಾಚಿತ್ರಗಳು ಅವರು ಮುಖ್ಯಸ್ಥರ ವ್ಯವಸ್ಥೆಯನ್ನು ಹೊಂದಿದ್ದಾರೆ ಮುಖ್ಯಸ್ಥರು ಎಲ್ಲವನ್ನೂ ನಿರ್ಧರಿಸುತ್ತಾರೆ ಸಾಂಪ್ರದಾಯಿಕ ರಾಜ ಅಥವಾ ರೀತಿಯ ಆಡಳಿತ ವ್ಯವಸ್ಥೆ ಇವುಗಳು ಅಧ್ಯಯನ ಪ್ರದೇಶದ ಕೆಲವು ಛಾಯಾಚಿತ್ರಗಳಾಗಿವೆ ನಾವು ಈ ಸಮೀಕ್ಷೆಯನ್ನು ವಾ ಜಿಲ್ಲೆ ಪಶ್ಚಿಮ ಜಿಲ್ಲೆ ಚೀಟನಾಗಾ ಬ್ಯಾಂಕ್ಪಾಮಾ ಝೊವೇಲಿ ಮತ್ತು ಬಾಲೆವಾಫಿಲಿಯಲ್ಲಿ ನಾಲ್ಕು ಹಳ್ಳಿಗಳಲ್ಲಿ ನಡೆಸಿದ್ದೇವೆ ನಾವು ಜನರಿಗೆ ಪ್ರಶ್ನೆಗಳನ್ನು ನೀಡಿದ್ದೇವೆ ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆಯ ಬಗ್ಗೆ ಅವರು ಏನು ಯೋಚಿಸುತ್ತಾರೆ ಎಂದು ಕೇಳಲು ಬಯಸುತ್ತೇವೆ ಸಾರ್ವಜನಿಕ ಭಾಗವಹಿಸುವಿಕೆಯಿಂದ ಫಲಿತಾಂಶಗಳು ಮತ್ತು ಅವರು ಯಾವ ಪ್ರಕ್ರಿಯೆಗಳನ್ನು ಬಯಸುತ್ತಾರೆ ಎಂಬುದನ್ನು ನಾವು ತಿಳಿಯಲು ಬಯಸುತ್ತೇವೆ ಆದ್ದರಿಂದ ಅವರು 2007 2010 ರಲ್ಲಿ ಪ್ರವಾಹವನ್ನು ಹೊಂದಿದ್ದರು ಮತ್ತು ಪ್ರಕ್ರಿಯೆಯು ಎಲ್ಲಾ ಗುಂಪುಗಳ ಪ್ರಾತಿನಿಧ್ಯ ಸ್ಪಷ್ಟ ಉದ್ದೇಶಗಳು ಒಪ್ಪಿದ ಉದ್ದೇಶಗಳು ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಶಕ್ತಿ ಸಮುದಾಯದೊಂದಿಗೆ ನಿರಂತರ ಸಂಬಂಧ ಸ್ಥಳೀಯ ಜ್ಞಾನವನ್ನು ಒಳಗೊಂಡಿರಬೇಕು ಎಂದು ಜನರು ನಮಗೆ ಹೇಳಿದ್ದನ್ನು ನೀವು ನೋಡಬಹುದು ಮತ್ತು ಫಲಿತಾಂಶ ಜೀವನೋಪಾಯದ ಭದ್ರತೆ ಯೋಜನೆ ಅನುಷ್ಠಾನ ಮಾಲೀಕತ್ವ ಸ್ವಾವಲಂಬನೆ ಸಮಯ ಪರಿಣಾಮಕಾರಿಯಾಗಿರಬೇಕು ಆದ್ದರಿಂದ ಜೀವನೋಪಾಯದ ಭದ್ರತೆ ನಾನು ಹಸಿದಿರುವಾಗ ನಾನು ಯಾವುದೇ ಯೋಜನೆಗಳಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ ಎಂದು ಅವರು ಭಾವಿಸುತ್ತಾರೆ ಆದ್ದರಿಂದ ಜೀವನೋಪಾಯದ ಸುರಕ್ಷತೆಯು ನಿರ್ಣಾಯಕವಾಗಿದೆ ಯೋಜನೆ ಅನುಷ್ಠಾನಗಳು ನೀವು ಮಾತನಾಡುವುದು ಮತ್ತು ಮಾತನಾಡುವುದು ಮತ್ತು ಮಾತನಾಡುವುದು ಮಾತ್ರವಲ್ಲದೆ ನಾವು ಕೆಲವು ಕಾರ್ಯಸಾಧ್ಯವಾದ ಫಲಿತಾಂಶವನ್ನು ಮಾತ್ರ ನೋಡಲು ಬಯಸುತ್ತೇವೆ ಮಾಲೀಕತ್ವ ಆದರೆ ಹೆಚ್ಚಿನವು ಸ್ವಾವಲಂಬನೆಯು ನಾವು ಅನೇಕ ಆಲೋಚನೆಗಳನ್ನು ಹೊಂದಿದ್ದೇವೆ ಆದರೆ ನಾವು ಮುಂದುವರಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಅಧಿಕಾರವನ್ನು ನಮ್ಮ ಸ್ವಂತ ಯೋಜನೆಗಳನ್ನು ಅನುಸರಿಸಲು ಹೊಂದಿರಬೇಕು ಇದು ಸಮಯ ಪರಿಣಾಮಕಾರಿಯಾಗಿರಬೇಕು ಮತ್ತು ಎಲ್ಲಾ ಗುಂಪುಗಳ ಪ್ರಾತಿನಿಧ್ಯವನ್ನು ಒಪ್ಪಿಕೊಳ್ಳಬೇಕು ಯೋಜನೆಗಳಲ್ಲಿ ಸ್ಪಷ್ಟ ಮತ್ತು ಉದ್ದೇಶಗಳು ಇರಬೇಕು ಒಪ್ಪಿದ ಉದ್ದೇಶಗಳು ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಶಕ್ತಿ ಸಮುದಾಯದೊಂದಿಗೆ ನಿರಂತರ ಸಂಬಂಧ ಇರಬೇಕು ಆದ್ದರಿಂದ ಇವುಗಳು ನಾವು ಕಂಡುಕೊಂಡ ಮಾನದಂಡಗಳಾಗಿವೆ ಆದ್ದರಿಂದ ನಾವು ಸಮುದಾಯದ ಭಾಗವಹಿಸುವಿಕೆಯನ್ನು ವ್ಯಾಖ್ಯಾನಿಸುವ ಬದಲು ಸಮುದಾಯದ ಭಾಗವಹಿಸುವಿಕೆಯ ಅರ್ಥವೇನೆಂದು ಸಮುದಾಯ ನಿರ್ಧರಿಸಬೇಕು ಆದ್ದರಿಂದ ತುಂಬಾ ಧನ್ಯವಾದಗಳು